ಅರೆ ಅನಂತ ದಾರದ ಕಂಪನ ಮರಳಿ ಸ್ವಾಗತ ಆರಂಭಿಕ ಡೇಟಾದೊಂದಿಗೆ ಡಿಅಲೆಂಬರ್ಟ್ನD'Lambert's ಪರಿಹಾರವಾಗಿ ಪೂರ್ಣ ಡೊಮೇನ್ನಲ್ಲಿ ನಂತರ ಅರೆ ಅನಂತ ಡೊಮೇನ್ನಲ್ಲಿ 0 ರಿಂದ ಅನಂತಕ್ಕೆ ಮತ್ತು ಆರಂಭಿಕ ದತ್ತಾಂಶ ಮತ್ತು ಗಡಿ ಸ್ಥಿತಿ x 0 ಆಗಿದ್ದಲ್ಲಿ ತರಂಗ ಸಮೀಕರಣವನ್ನು ಹೇಗೆ ಪರಿಹರಿಸುವುದು ಎಂಬುದನ್ನು ನಾವು ಕೊನೆಯ ವಿಡಿಯೋದಲ್ಲಿ ನೋಡಿದ್ದೇವೆ ನೀವು ಎರಡು ಗಡಿ ಪರಿಸ್ಥಿತಿಗಳನ್ನು ನೀಡಬಹುದು ಒಂದರ ಸ್ಥಳಾಂತರವು ಶೂನ್ಯ ಇನ್ನೊಂದರ ಇಳಿಜಾರು ಶೂನ್ಯ ಆದರೆ ಈ ಗಡಿ ಮಾಹಿತಿ ಅಥವಾ ಗಡಿ ಮೌಲ್ಯ ಸಮಸ್ಯೆಗಾಗಿ ಆರಂಭಿಕ ಗಡಿ ಮೌಲ್ಯದ ಸಮಸ್ಯೆಯನ್ನು ಪೂರ್ಣ ಡೊಮೇನ್ಗೆ ಸಮ ಅಥವಾ ಬೆಸ ಕಾರ್ಯವಾಗಿ ವಿಸ್ತರಿಸುವ ಮೂಲಕ ಪರಿಹರಿಸಲಾಗುತ್ತದೆ ಮತ್ತು ನೀವು ಡಿಅಲೆಂಬರ್ಟ್ನ ಪರಿಹಾರವನ್ನು ಬಳಸಿದ್ದೀರಿ ಸಂಪೂರ್ಣ ಡೊಮೇನ್ಗಾಗಿ ಪರಿಹಾರವು ಅನನ್ಯವಾಗಿದೆ ಎಂದು ನಾವು ನೋಡಿದ್ದೇವೆ ನಾನು ಹೆಚ್ಚು ಸಾಮಾನ್ಯ ವಿಧಾನಗಳನ್ನು ಮಾಡುವ ಮೊದಲು ನೀವು ಬೌಂಡರಿ ಸ್ಥಿತಿಯನ್ನು ಬೇರೆ ಒಂದು ಶೂನ್ಯವಲ್ಲದ ಗಡಿ ಸ್ಥಿತಿ ಅಥವಾ ಅಥವಾ u ಮತ್ತು ux ಸಂಯೋಜನೆಯನ್ನು ನೀಡಿದ್ದೇನೆ ಎಂದು ನೀವು ಊಹಿಸಿಕೊಳ್ಳಿ ಉದಾಹರಣೆಗೆ ನೀವು uux0 x0 u0t∂u∂x0t ಎಂದು ಹೇಳುತ್ತೀರಿ ಇದು 0 ಆಗಿದ್ದರೆ ನಾವು ಕೇವಲ ಸಮ ಅಥವಾ ಬೆಸ ಕಾರ್ಯವಾಗಿ ಸರಳವಾಗಿ ವಿಸ್ತರಿಸಲು ಸಾಧ್ಯವಿಲ್ಲ ಇದು ಕೆಲಸ ಮಾಡುವುದಿಲ್ಲ ನಾವು ಏನು ಮಾಡುತ್ತೇವೆ ಎಂದರೆ ಇದು ಇಂದು ನಾನು ನಿಮಗೆ ನೀಡಲು ಪ್ರಯತ್ನಿಸುವ ಸಾಮಾನ್ಯ ವಿಧಾನವಾಗಿದೆ ಆದರೆ ಸಾಮಾನ್ಯವಾದ ಹೊಸ ಗಡಿ ಸ್ಥಿತಿಗಾಗಿ ನಾನು ಇದನ್ನು ಮಾಡುವುದಿಲ್ಲ ಬದಲಾಗಿ ನಾನು ಈ ಹಿಂದೆ ಮಾಡಿದಂತೆಯೇ ಅದೇ ಗಡಿ ಪರಿಸ್ಥಿತಿಗಳಿಗೆ ಈ ವಿಧಾನವನ್ನು ನೀಡಲಾಗುವುದು ಹಾಗಾಗಿ ಅದು x0 ನಲ್ಲಿ ux00 u0t0 ಆಗಿರುತ್ತದೆ ಮತ್ತು∂u∂x0t0 ಆಗಿರುತ್ತದೆ x0 ನಲ್ಲಿ ನೀವು u0 ಅಥವಾ ux0 ಅನ್ನು ನೀಡುತ್ತೀರಿ ಸರಿ ಈ ಎರಡು ಗಡಿ ಷರತ್ತುಗಳಿಗೆ ನಾನು ನಿಮಗೆ ಹೊಸ ವಿಧಾನವನ್ನು ನೀಡುತ್ತೇನೆ ಈ ವಿಧಾನವನ್ನು ನೀವು ಯಾವುದೇ ಗಡಿ ಆರಂಭಿಕ ಮೌಲ್ಯದ ಸಮಸ್ಯೆಗೆ ಅನ್ವಯಿಸಬಹುದು ಹಾಗಾಗಿ ಎಲ್ಲೆಲ್ಲಿ ಗಡಿ ಸ್ಥಿತಿ ಇರಬಹುದು ಅಲ್ಲಿ ನೀವು u ಮತ್ತು ux ನ ಸಂಯೋಜನೆ ಅಥವಾ ನೀವು u0tpt ನಂತಹ ಶೂನ್ಯವಲ್ಲದ ಗಡಿ ಸ್ಥಿತಿಯನ್ನು ತೆಗೆದುಕೊಳ್ಳಬಹುದು ಹಾಗಾಗಿ ನಾನು ಇದನ್ನು ಮಾಡುವ ಮೊದಲು ನಾವು ಅರೆ ಅನಂತ ಡೊಮೇನ್ನಲ್ಲಿನ ಸಮಸ್ಯೆಗಳು ಅನನ್ಯವೆಂದು ತೋರಿಸಲು ಮುಂದುವರಿಯೋಣ ನಾವು ಏನು ಮಾಡುತ್ತೇವೆಂದರೆ ನೀವು ಪರಿಗಣಿಸಿದರೆ ನಾನು ಸಂಕ್ಷಿಪ್ತವಾಗಿ ವಿವರಿಸುತ್ತೇನೆ ಇದು R ಅಲ್ಲದಿದ್ದರೆ ನಿಮ್ಮ ತರಂಗ ಸಮೀಕರಣವು x∈0 ∞ ಆಗಿರುವ ಅರೆ ಅನಂತ ಡೊಮೇನ್ನಲ್ಲಿದ್ದರೆ ನೀವು ಏನು ಮಾಡುತ್ತೀರಿ ಆ ಸಂದರ್ಭದಲ್ಲಿ ಶಕ್ತಿಯು ಒಂದೇ ಆಗಿರುವುದರಿಂದ ಆದ್ದರಿಂದ ಒಟ್ಟು ಶಕ್ತಿಯು ಒಂದೇ ಅಭಿವ್ಯಕ್ತಿಯಾಗಿರುತ್ತದೆ ಮತ್ತು ಆರಂಭಿಕ ಮೌಲ್ಯದ ಸಮಸ್ಯೆಯಾಗಿ ನೀವು ಬದಲಾಯಿಸಬೇಕಾಗಿರುವುದರಿಂದ ಇಲ್ಲಿ ಕೇವಲ x∈R R ಅನ್ನು ಮಾತ್ರ ನೀವು 0 ∞ ಬದಲಾಯಿಸಬೇಕು ಮತ್ತು ನಾವು ಗಡಿ ಸ್ಥಿತಿಯನ್ನು ನೀಡುತ್ತೇವೆ ಆದ್ದರಿಂದ ನೀವು ಗಡಿ ಸ್ಥಿತಿಯನ್ನು ನೀಡಿದಾಗ ಬದಲಾವಣೆ ಏನು ಪುರಾವೆಯು ಅನನ್ಯತೆಯನ್ನು ತೋರಿಸುವುದಾಗಿರುತ್ತದೆ ನೀವು u1 ಮತ್ತು u2 ಸಮಸ್ಯೆಯ ಎರಡು ಪರಿಹಾರಗಳೆಂದು ಊಹಿಸುತ್ತೀರಿ ಸರಿ ಈ ಸಮಸ್ಯೆಗಲ್ಲ ನೀವು ಈಗ x∈0 ∞ ಅನ್ನು ಸರಳವಾಗಿ ಪರಿಗಣಿಸುತ್ತೀರಿ ಮತ್ತು ನೀವು ಗಡಿ ಸ್ಥಿತಿಯನ್ನು u0t0 ಎಂದು ನೀಡುತ್ತೀರಿ ಅಥವಾ ux0t0 ಅವುಗಳೆರಡರಲ್ಲಿ ಒಂದಾದರೂ ಸರಿ ಇರಬಹುದು u1 ಮತ್ತು u2 ಈ ಸಮಸ್ಯೆಯ ಎರಡು ಪರಿಹಾರಗಳೆಂದು ಊಹಿಸಿ ಈಗ ವ್ಯತ್ಯಾಸವು ತರಂಗ ಸಮೀಕರಣವನ್ನು ಈ ಡೊಮೇನ್ನಲ್ಲಿ ಸಮೀಕರಣವನ್ನು ತೃಪ್ತಿಪಡಿಸುತ್ತದೆ ಮತ್ತು ವ್ಯತ್ಯಾಸ wx00 wtx00 ಏಕೆಂದರೆ ಇದು ಒಂದೇ f u1x0fx u2x0f ಆದ್ದರಿಂದ ವ್ಯತ್ಯಾಸ 0 ಆದ್ದರಿಂದ ಇದು ಒಂದೇ ವಿಷಯವಾಗಿದೆ ಕೇವಲ ಗಡಿ ಸ್ಥಿತಿ ಬದಲಾಗುತ್ತದೆ ಅದು ಇಲ್ಲಿಯೂ ಬದಲಾಗುವುದಿಲ್ಲ ಅದೇ ರೀತಿ w0t0 ಅಥವಾ wx0t0 ಬದಲಾಗುವುದಿಲ್ಲ ನೀವು ಎರಡು ಪರಿಹಾರಗಳ ನಡುವಿನ ವ್ಯತ್ಯಾಸವನ್ನು ತೃಪ್ತಿಪಡಿಸುವ w ಅನ್ನು ಹೊಂದಿದ್ದೀರಿ ಎರಡು ಪರಿಹಾರಗಳ ವ್ಯತ್ಯಾಸವು ವಿಭಿನ್ನವಾಗಿದ್ದರೆ ಅವುಗಳ ವ್ಯತ್ಯಾಸವು ತರಂಗ ಸಮೀಕರಣವನ್ನು ತೃಪ್ತಿಪಡಿಸುತ್ತದೆ ಇವು ಆರಂಭಿಕ ಡೇಟಾ ಮತ್ತು ಇದು ಗಡಿ ಡೇಟಾ ಆದ್ದರಿಂದ ನೀವು ಅದೇ ರೀತಿಯಲ್ಲಿ ಪರಿಗಣಿಸುತ್ತೀರಿ ಎಲ್ಲವೂ ಒಂದೇ ಆಗಿರುತ್ತದೆ ನೀವು t ಶಕ್ತಿಯ ಕಾರ್ಯದಂತೆಯೇ ಒಟ್ಟು ಶಕ್ತಿಯನ್ನು ಪರಿಗಣಿಸುತ್ತೀರಿ ಮತ್ತು ಆರಂಭದಲ್ಲಿ t0 ನಲ್ಲಿ ಆರಂಭಿಕ ಡೇಟಾದಿಂದ ಇದು 0 ಎಂದು ನಿಮಗೆ ತಿಳಿದಿದೆ ನೀವು ಎಂದರೆ ಶಕ್ತಿಯನ್ನು ಸಂರಕ್ಷಿಸಿರುವುದರಿಂದ ಎಲ್ಲಾ ಸಮಯದಲ್ಲೂ ಇದು 0 ಆಗಿರಬೇಕು ಮತ್ತು ಇದು ಕೂಡ ಒಂದೇ ಆಗಿರುತ್ತದೆ ಆದ್ದರಿಂದ ಇದು ನಿಜವೆಂದು ಸೂಚಿಸುತ್ತದೆ ಅದು ಇಲ್ಲ ಎಂದು ನಾನು ಭಾವಿಸುತ್ತೇನೆ ಆದರೆ ಇಲ್ಲಿಂದ ಮುಂದೆ ನೀವು ಮಾಡಬೇಕು ನಾವು ಇಲ್ಲಿಂದ ಶುರು ಮಾಡುತ್ತೇವೆ ಹಾಗಾಗಿ ಇದು ಗಡಿ ಇದು ನೀವು ಆರಂಭಿಸಿ ಇಲ್ಲಿ ನೋಡಬೇಕಾದ ಶಕ್ತಿ ಏನು ಹಾಗಾಗಿ ಅರೆ ಅನಂತ ಡೊಮೇನ್ನಲ್ಲಿ ತರಂಗ ಸಮೀಕರಣವನ್ನು ನೀಡಿದಾಗಲೂ ಶಕ್ತಿ ಒಂದೇ ಎಂದು ನಾವು ಮೊದಲು ತೋರಿಸುತ್ತೇವೆ x∈0 ∞ ಬದಲಿಗೆ x∈R ಅನ್ನು ಬಿಡಿ ಮೊದಲು ನೀವು ℝ ಅನ್ನು ಹೊಂದಿದ್ದೀರಿ ನಾನು ಈ ℝ ಅಥವಾ 0 ∞ ಅನ್ನು ತೆಗೆದುಹಾಕಲು ಬಯಸುವುದಿಲ್ಲ ಈಗ ನಾವು 0 ∞ ಎಂದು ಹೇಳೋಣ ಇಲ್ಲಿ ಏನಾಗುತ್ತದೆ ನೀವು ಚಲನಾ ಶಕ್ತಿಯನ್ನು ಹೊಂದಿದ್ದೀರಿ ಆದ್ದರಿಂದ ನೀವು ಇದನ್ನು ಪರಿಗಣಿಸುವ ಬದಲು ನೀವು x∈0 ∞ ಅನ್ನು ಪರಿಗಣಿಸಿದರೆ ನೀವು ಈ ಚಲನ ಶಕ್ತಿಯನ್ನು ಪರಿಗಣಿಸಬೇಕು K E12mv2 ∞12∂u∂t2dx ಬದಲಿಗೆ K E12mv2012∂u∂t2dx ಇದು ನಿಮ್ಮ ಚಲನ ಶಕ್ತಿ ಆದ್ದರಿಂದ ನೀವು ಆ ವ್ಯುತ್ಪನ್ನವನ್ನು ತೆಗೆದುಕೊಳ್ಳುತ್ತೀರಿ ಮತ್ತು ನೀವು dK uxxdx ಇದು ಸಮಯದೊಂದಿಗೆ ಚಲನ ಶಕ್ತಿಯ ಬದಲಾವಣೆ ಎಂದರೆ ಚಲನ ಶಕ್ತಿಯ ವ್ಯುತ್ಪನ್ನ ಎಂದರ್ಥ ಈಗ ನೀವು ಈ ಮೊದಲು ಮಾಡಿದ ಭಾಗಗಳ ಮೂಲಕ ಏಕೀಕರಣವನ್ನು ಮಾಡುತ್ತೀರಿ ಹಾಗಾಗಿ ನೀವು ಇದನ್ನು ಮಾಡಿದರೆ ನಿಮಗೆ dK EdtT0ut uxxdxTuxut|0 T0ux uxtdx ಸಿಗುತ್ತದೆ ಆದ್ದರಿಂದ ನೀವು ಅನಂತದಲ್ಲಿ ux ಅನ್ನು ನೋಡುತ್ತೀರಿ ಏಕೆಂದರೆ ಸ್ಥಳಾಂತರ ಅಥವಾ ಇಳಿಜಾರು ಅನಂತದಲ್ಲಿ 0 ಆಗಿರಬೇಕು ಹಾಗಾಗಿ ಇದು ux0 ಆದರೆ x0 ನಲ್ಲಿ ನಿಮ್ಮ ಗಡಿ ಸ್ಥಿತಿ ux0 ಆಗಿದ್ದರೆ ಅರೆ ಅನಂತ ಡೊಮೇನ್ಗೆ ಯಾವುದೇ ಸಮಸ್ಯೆ ಇಲ್ಲ x0 ನಲ್ಲಿ ಕೂಡ ಇಲ್ಲ ಇಲ್ಲಿ u0t0 ಸ್ಪಷ್ಟವಾಗಿ ut0t0 ಅನ್ನು ನೀಡಿದರೆ ಅದು Tuxut|00 ಮಾಡುತ್ತದೆ ಆದ್ದರಿಂದ ಯಾವುದೇ ಸಂದರ್ಭದಲ್ಲಿ ಇದು ಇರುವುದಿಲ್ಲ ಈ ಸಂದರ್ಭದಲ್ಲಿ ಅರೆ ಅನಂತ ಡೊಮೇನ್ಗೆ ಇದು ನಿಮ್ಮ ಒಟ್ಟು ಶಕ್ತಿ ಎಂದರ್ಥ ಮತ್ತು ಸಂಭಾವ್ಯ ಶಕ್ತಿ ಈಗ P ET20ux2dx ನಿಮ್ಮ ಒಟ್ಟು ಶಕ್ತಿಯು ಕೇವಲ Total energy T E20ut2dxT20ux2dx ಎಂದು ಹೇಳಬಹುದು ನಿಮ್ಮ ಗಡಿ ಸ್ಥಿತಿಯು ಏನೇ ಇರಲಿ ಇದು ux0 ಆಗಿರಲಿ ಅಥವಾ u0t0 ಆಗಿರಲಿ ಈ ವೇಳೆಯಲ್ಲಿ ನೇರವಾಗಿ ಇದು 0 ಆಗುತ್ತಿದೆ ಮತ್ತು ಯಾವುದೇ ಸಮಸ್ಯೆ ಇಲ್ಲ ಆದರೆ ಸ್ಥಳಾಂತರ 0 ಎಂದು ಭಾವಿಸಿ ಮತ್ತು ಅದನ್ನು ಒಂದು ಗಡಿ ಸ್ಥಿತಿಯಂತೆ ನೀಡಲಾಗಿದೆ ನೀವು ಅದರ ವ್ಯುತ್ಪನ್ನವು ಸಹ 0 ಎಂದು ನೋಡಬಹುದು ಏಕೆಂದರೆ u0t ಎಂಬುದು t ನ ಕಾರ್ಯವಾಗಿದೆ ನೀವು ಅದನ್ನು ವ್ಯತ್ಯಾಸ ಮಾಡಿದರೆ t ಗೆ ಸಂಬಂಧಿಸಿದಂತೆ ಇದು ಕೂಡ 0 ಆದ್ದರಿಂದ ನೀವು x 0 ನಲ್ಲಿ ut0 ಅನ್ನು ಹೊಂದಿದ್ದೀರಿ ಹಾಗಾಗಿ ಇಲ್ಲಿ ಕೂಡ ಯಾವುದೇ ಸಮಸ್ಯೆ ಇರುವುದಿಲ್ಲ ಒಟ್ಟು ಶಕ್ತಿಯು ಹೀಗಿರುತ್ತದೆ ಈಗ ನೀವು ಈ ಆರಂಭಿಕ ಮೌಲ್ಯ ಸಮಸ್ಯೆಯನ್ನು ಅರೆ ಅನಂತ ಡೊಮೇನ್ನಲ್ಲಿ ಪರಿಗಣಿಸುತ್ತೀರಿ ಮತ್ತು ಈಗ ಈ ಗಡಿ ಸ್ಥಿತಿ u0t0 ಅಥವಾ ಈ ಗಡಿ ಸ್ಥಿತಿ ux0 ಅನ್ನು ನೀವು ಪರಿಗಣಿಸುತ್ತೀರಿ u1 ಹಾಗು u2 ಸಮಸ್ಯೆಯ ಎರಡು ಪರಿಹಾರಗಳಾಗಿವೆ ನೀವು ವ್ಯತ್ಯಾಸವನ್ನು w ಎಂದು ಪರಿಗಣಿಸಿದರೆ w ಆರಂಭಿಕ ಸ್ಥಿತಿಯನ್ನು ತೃಪ್ತಿಪಡಿಸುತ್ತದೆ ಮತ್ತು ಗಡಿ ಸ್ಥಿತಿ ಅವುಗಳಲ್ಲಿ ಯಾವುದಾದರೂ ಆಗಿರಬಹುದು ಈಗ ನೀವು ಇದನ್ನು ಪರಿಗಣಿಸಿ ಇದು ಈಗ ಒಂದೇ ವಿಷಯವಾಗಿದೆ ಆದ್ದರಿಂದ ನೀವು ಒಟ್ಟು ಉತ್ಪನ್ನವಾಗಿ ಬರೆಯಬೇಕು ಆದ್ದರಿಂದ t ನ ಶಕ್ತಿಯ ಕಾರ್ಯ ಅಂದರೆ Ewt20wtxt2dxT20wxxt2dx ಈ ಅವಿಭಾಜ್ಯವು ಚಲನ ಶಕ್ತಿ 20wtxt2dx ಮತ್ತು ಇದು ಸಂಭಾವ್ಯ ಶಕ್ತಿ T20wxxt2dx ಜೊತೆಗೆ ಈ ಆರಂಭಿಕ ದತ್ತಾಂಶದ ಕಾರಣ ಒಟ್ಟು ಶಕ್ತಿಯು ಮತ್ತು t0 ನಲ್ಲಿ ಈ ಶಕ್ತಿಯು Ew00 ಆಗಿದೆ ಶಕ್ತಿಯ ಸಂರಕ್ಷಣೆಯಿಂದಾಗಿ ಪ್ರತಿ t ಗೆ 0 ಆಗಿರಬೇಕು ಆದ್ದರಿಂದ ಉಳಿದಿರುವುದು ಒಂದೇ ಆಗಿರುತ್ತದೆ w0 ಏಕೆಂದರೆ ಎಲ್ಲಾ ಸಮಯದಲ್ಲೂ ಇದು 0 ಆಗಬೇಕಾದರೆ ಇಂಟಿಗ್ರಾಂಡ್ 0 ಆಗಿರಬೇಕು ಅದು ನಿಮ್ಮ ಗ್ರೇಡಿಯಂಟ್ ಹೊರತು ಬೇರೇನೂ ಅಲ್ಲ ಇದು ಸ್ಥಿರವಾಗಿರುವುದನ್ನು ಸೂಚಿಸುತ್ತದೆ ಏಕೆಂದರೆ wx00 wx ಆದ್ದರಿಂದ ಇಲ್ಲಿಂದ ಆರಂಭದ ಡೇಟಾದಿಂದ 0 ಮತ್ತು ಹೇಗಾದರೂ ಎರಡನೇ ಆರಂಭಿಕ ಸ್ಥಿತಿಯು ನಿಮಗೆ wt x0 ಅನ್ನು ನೀಡುತ್ತದೆ ಅದರಿಂದ ನೀವು x 0 ನಲ್ಲಿ w ಎಂದು ಹೇಳಬಹುದು ಆದ್ದರಿಂದ ಇದು ಸ್ಥಿರವಾಗಿರಬೇಕು ಮತ್ತು ಪ್ರತಿ x ಮತ್ತು t ಗೆ w 0 ಇದು w x t ಸ್ಥಿರ ಎಂದು ಸೂಚಿಸುತ್ತದೆ ಇದು ಒಂದೇ ಸರಿ ಆದ್ದರಿಂದ ಈ w x 0 ನಮಗೆ ತಿಳಿದಿದೆ ಸರಿ w x 0 0 ಅದು ಸ್ಥಿರವಾಗಿದೆ ಇದು ಎಲ್ಲಾ t ಗಳಿಗೆ ಒಂದೇ ಆಗಿರಬೇಕು ಆದ್ದರಿಂದ ಇದು t 0 ನಲ್ಲಿ 0 ಆಗಿದೆ ಅದು ನಿಮ್ಮಲ್ಲಿರುವ ಎಲ್ಲ t ಗಳಿಗೆ w x t 0 ಅನ್ನು ಸೂಚಿಸುತ್ತದೆ ಅದು u 1 u 2 ∀ x t ಅನ್ನು ಸೂಚಿಸುತ್ತದೆ ನೀವು x0 ನಲ್ಲಿ w ಎಂದು ಹೇಳಬಹುದು ಆದ್ದರಿಂದ ಇದು ನಿರಂತರವಾಗಿರಬೇಕು ಮತ್ತು ಪ್ರತಿ x ಮತ್ತು t ಗೆ w0 wxtconstant ಎಂದು ಸೂಚಿಸುತ್ತದೆ ಇದು ಒಂದೇ ಈ wx0 ಇದು ನಮಗೆ ತಿಳಿದಿದೆ wx00 ಅದು ಸ್ಥಿರವಾಗಿದೆ ಇದು ಎಲ್ಲಾ t ಗೆ ಒಂದೇ ಆಗಿರಬೇಕು ಇದು t0 ನಲ್ಲಿ 0 ಆಗಿದೆ ಅದು ನಿಮ್ಮಲ್ಲಿರುವ ಎಲ್ಲ t ಗಳಿಗೆ wxt0 ಅನ್ನು ಸೂಚಿಸುತ್ತದೆ ಅದು ∀ x t ಗೆ u1u2 ಎಂದು ಸೂಚಿಸುತ್ತದೆ ನೀವು ಗಡಿ ಸ್ಥಿತಿಯನ್ನು ತೆಗೆದುಕೊಂಡರೂ ಅದೇ ಪುರಾವೆಯು ನಿಜವಾಗಬಹುದು ಅಥವಾ ಸ್ಥಳಾಂತರ 0 ಅಥವಾ ತಂತಿಯ ಇಳಿಜಾರನ್ನು x0 ಎಂದು ಪರಿಗಣಿಸಿದರೆ ನೀವು ಗಡಿ ಸ್ಥಿತಿಯೆಂದು ಪರಿಗಣಿಸಿದರೆ ಪರಿಹಾರದ ಅನನ್ಯತೆಯು ಈ ಆರಂಭಿಕ ಗಡಿ ಮೌಲ್ಯ ಸಮಸ್ಯೆಗೆ ಖಾತರಿಪಡಿಸುತ್ತದೆ ಅರೆ ಅನಂತ ಡೊಮೇನ್ 0 ರಲ್ಲಿ ಅನಂತಕ್ಕೆ ಸಮೀಕರಣ ನೀವು ಒಂದು ಅನನ್ಯ ಪರಿಹಾರವನ್ನು ಹೊಂದಿದ್ದೀರಿ ಆದ್ದರಿಂದ ಅರೆ ಅನಂತ ಡೊಮೇನ್ನಲ್ಲಿ ಪೂರ್ಣ ಡೊಮೇನ್ x ನಲ್ಲಿ ತರಂಗ ಸಮೀಕರಣದ ಆರಂಭಿಕ ಮೌಲ್ಯ ಸಮಸ್ಯೆಗೆ ಡಿಅಲೆಂಬರ್ಟ್ನ ಪರಿಹಾರ ಮಾತ್ರ ಪರಿಹಾರವಾಗಿದೆ ಈ ಎರಡು ಗಡಿ ಪರಿಸ್ಥಿತಿಗಳನ್ನು ನೀವು ಪರಿಗಣಿಸಿದರೆ uxt0 ಅಥವಾ uxxt0 ನೀವು ಪರಿಹಾರವನ್ನು ನೀಡಿದ್ದೀರಿ ಎಂದು ತೋರಿಸಿದ್ದೀರಿ ಮತ್ತು ಅದೇ ಶಕ್ತಿಯ ವಾದದಿಂದ ಪರಿಹಾರವು ವಿಶಿಷ್ಟವಾಗಿದೆ ನಾವು ಈಗಷ್ಟೇ ನೋಡಿದ್ದೇವೆ ನೀವು ಈ ಗಡಿ ಪರಿಸ್ಥಿತಿಗಳನ್ನು ಬದಲಾಯಿಸಿದರೆ ಈಗ ನಾನು ನಿಮಗೆ ಹೆಚ್ಚು ಸಾಮಾನ್ಯ ವಿಧಾನವನ್ನು ನೀಡುತ್ತೇನೆ ನೀವು ಈ ತರಂಗ ಸಮೀಕರಣವನ್ನು ಹೊಂದಿದ್ದರೆ utt c2uxx0 x0 t0 ಇದು ನಿಮ್ಮ ಡೊಮೇನ್ ಮತ್ತು ಆರಂಭಿಕ ಮೌಲ್ಯ x0f utx0g ಆರಂಭಿಕ ದತ್ತಾಂಶವಾಗಿ ಹಿಂದಿನ ಗಡಿ ಸ್ಥಿತಿಗೆ ಬದಲಾಗಿ ನೀವು ಗಡಿ ಡೇಟಾ ಹೊಂದಿದ್ದರೆ u0t0 fixed edgeor ux0t0ಹೊಂದಬಹುದು ನಾವು ಸಾಮಾನ್ಯವಾಗಿ ನೀವು u0tptಹೊಂದಬಹುದು ಆದ್ದರಿಂದ ಈ ಗಡಿ ಸ್ಥಿತಿ ಅಥವಾ u0tk ux0t0 ಈ ಎರಡರ ಈ ಗಡಿ ಸ್ಥಿತಿ ಸಂಯೋಜನೆಗೆ ಮತ್ತು ಈ ಸಂಯೋಜನೆಯನ್ನು ನೀವು ತೆಗೆದುಕೊಂಡರೆ ಹೇಗೆ ಪರಿಹರಿಸಬೇಕೆಂದು ನಿಮಗೆ ತಿಳಿದಿಲ್ಲ ಏಕೆಂದರೆ ಇದನ್ನು ಸಮ ಕಾರ್ಯ ಅಥವಾ ಬೆಸ ಕಾರ್ಯವಾಗಿ ವಿಸ್ತರಿಸುವುದರಿಂದ ಕೆಲಸ ಮಾಡುವುದಿಲ್ಲ ಆದ್ದರಿಂದ ಈ ಸಮಸ್ಯೆಗೆ ಪರಿಹಾರ ನೀಡಲು ನಿಮಗೆ ಹೆಚ್ಚು ಸಾಮಾನ್ಯ ವಿಧಾನದ ಅಗತ್ಯವಿದೆ ನಾವು ಏನು ಮಾಡುತ್ತೇವೆನೆಂದರೆ ಈಗ ಇದು ನಿಮ್ಮ ಡೊಮೇನ್ x0 ಮತ್ತು t0 ಆಗಿರಲಿ ನೀವು ಈ ತ್ರೈಮಾಸಿಕ ಸಮತಲವನ್ನು ಹೊಂದಿದ್ದೀರಿ ನೀವು ನಿಮ್ಮ ಮತ್ತು ವೇರಿಯೇಬಲ್ಗಳನ್ನು ξx ct ηxct ಎಂದು ತರುತ್ತೀರಿ ನೀವು ಈ ಹೊಸ ಅಸ್ಥಿರಗಳನ್ನು ಪರಿಗಣಿಸುತ್ತೀರಿ ಮತ್ತು ನಿಮ್ಮ ಸಮೀಕರಣವು uξη0 ಆಗುತ್ತದೆ ಇದನ್ನು ನೀವು ನೋಡಿದ್ದೀರಿ ತರಂಗ ಸಮೀಕರಣವು ಇದು ಆಗುತ್ತದೆ ಮತ್ತು ಇದು uxtc1x ctc2xct ಎಂದು ಸೂಚಿಸುತ್ತದೆ ನಾವು ಇದನ್ನು ನೋಡಿದ್ದೇವೆ ಅಲ್ಲವೇ ಈಗ ನೀವು ಈಗ ನಿಮ್ಮ ಆರಂಭಿಕ ಸ್ಥಿತಿಯನ್ನು ಅನ್ವಯಿಸಲು ಪ್ರಯತ್ನಿಸುತ್ತೀರಿ ಮತ್ತು ಸ್ಪಷ್ಟವಾಗಿ ನೀವು ಗಮನಿಸಬೇಕಾದದ್ದು x0 ಮತ್ತು t0 ಹಿಂದಿನ x ಯಾವುದೇ ಮೌಲ್ಯವನ್ನು ತೆಗೆದುಕೊಳ್ಳಬಹುದು ಈಗ x0 ಮತ್ತು t0 ಎಂದು ತೆಗೆದುಕೊಳ್ಳಿ ಇಲ್ಲಿ ಬೇಕಾಗಿರುವುದು xct ಏಕೆಂದರೆ x0 ಮತ್ತು t0 xct0 ಏಕೆಂದರೆ c ಎಂಬುದು ತರಂಗದ ವೇಗವಾಗಿದ್ದು ಅದು ಧನಾತ್ಮಕವಾಡಿದೆ x ct ಒಮ್ಮೆ ನಿಮ್ಮ x ಮೌಲ್ಯವನ್ನು ಧನಾತ್ಮಕಕಾಗಿಸಿದಲ್ಲಿ ಮತ್ತು ಹೆಚ್ಚು ಸಮಯದಲ್ಲಿ ಈ x ct0 ಆದ್ದರಿಂದ ನಿಮಗೆ c1 ಕಾರ್ಯವು ಮತ್ತಷ್ಟು ಬೇಕು ನಿಮಗೆ c1 ಗೆ x0 ಬೇಕೆಂದು ವ್ಯಾಖ್ಯಾನಿಸಬೇಕು ಆರಂಭಿಕ ಸ್ಥಿತಿ ಮತ್ತು ಗಡಿ ಸ್ಥಿತಿಯನ್ನು ತೃಪ್ತಿಪಡಿಸುವ ಪರಿಹಾರವನ್ನು ನೀವು ಬಯಸಿದರೆ ನೀವು ಈ ಕಾರ್ಯವನ್ನು ಕಂಡುಹಿಡಿಯಬೇಕು ಆರಂಭಿಕ ಷರತ್ತುಗಳನ್ನು ಹೇಗೆ ಅನ್ವಯಿಸಬೇಕು ಎಂದು ನಾವು ಈಗಾಗಲೇ ನೋಡಿದ್ದೇವೆಈ ಆರಂಭಿಕ ಸ್ಥಿತಿಯನ್ನು ಮಾಡೋಣ ಮೊದಲು ಆರಂಭಿಕ ಪರಿಸ್ಥಿತಿಗಳು ನಿಮಗೆ ux0f ಇದು c1xc2xf ನೀಡುತ್ತದೆ ಮುಂದಿನದು utx0g ಇದು ನನಗೆ cc1x c2xgx ನೀಡುತ್ತದೆ ಇದನ್ನೇ ನಾವು ಮೊದಲು ನೋಡಿದ್ದೇವೆ ನೀವು ಇದನ್ನು ಅನ್ವಯಿಸಿದರೆ ನೀವು ಇದನ್ನು ಪಡೆಯಬಹುದು ಈಗ ನೀವು ಇದನ್ನು ಸರಳವಾಗಿ ಸಂಯೋಜಿಸಿದರೆ cc1x c2xg ಒಂದನ್ನು ನೀವು c2x c1x1cx0xgsdsc2x0 c1x0 ಎಂದು ನೋಡುತ್ತೀರಿ ಇದು c2x0 c1x0 ಒಂದು ಅನಿಯಂತ್ರಿತ ಸ್ಥಿರಾಂಕ ಇದನ್ನು K ಎಂದು ಕರೆಯಿರಿ K ಅನ್ನು ಎಂದು ಅನಿಯಂತ್ರಿತ ಸ್ಥಿರ ಎಂದು ಕರೆಯಿರಿ ಇದು c2x c1x1cx0xgsdsK ಎಂದು ಸೂಚಿಸುತ್ತದೆ ನಿಮಗೆ c1ಮತ್ತು c2 ಗೊತ್ತಿಲ್ಲದ ಕರಣ K ಸ್ಥಿರವಾಗಿರುತ್ತದೆ ಆದ್ದರಿಂದ c1 c2 ಅನಿಯಂತ್ರಿತ ಕಾರ್ಯಗಳು ಆ ಕಾರ್ಯ ಮೌಲ್ಯವನ್ನು ಸರಿಪಡಿಸಿ ಕೆಲವು ಹಂತದಲ್ಲಿ ಅದು ಅನಿಯಂತ್ರಿತ ಸ್ಥಿರವಾಗಿರಬೇಕು ಈಗ ಇದನ್ನು c1xc2xfx ಮತ್ತು c2x c1x1cx0xgsdsK ಪರಿಗಣಿಸಿ ಈ ಎರಡು ಸಮೀಕರಣಗಳನ್ನು ನೀವು ಸೇರಿಸಬಹುದು ಅಥವಾ ಕಳೆಯಬಹುದು ನೀವು ಅದನ್ನು ಸೇರಿಸಿದರೆ ನಿಮಗೆ c2x12fx12cx0xgsdsK2ಸಿಗುತ್ತದೆ ನೀವು ಸೇರಿಸಿದರೆ ನೀವು ಪಡೆಯುವುದು ಇದನ್ನೇ ಮತ್ತು ನೀವು ವ್ಯತ್ಯಾಸವನ್ನು ತೆಗೆದುಕೊಂಡರೆ ನೀವು c1x12fx 12cx0xgsds K2 ಅನ್ನು ಪಡೆಯುತ್ತೀರಿ ಆದ್ದರಿಂದ ನೀವು ಮಾಡುವ ಎರಡು ಸಮೀಕರಣಗಳು ಪಡೆಯಿರಿ ನನಗೆ ಬೇಕಾಗಿರುವುದು c1x ಮತ್ತು c2x ಸಾಮಾನ್ಯ ಪರಿಹಾರ ಇಲ್ಲಿದೆ ನಿಮಗೆ c1x ct ಬೇಕು ಋಣಾತ್ಮಕ ಮೌಲ್ಯಗಳಿಗೆ ಸಹ ನೀವು c1 ಅನ್ನು ಕಂಡುಹಿಡಿಯಬೇಕು ಏಕೆಂದರೆ x ct ಋಣಾತ್ಮಕವಾಗಿರಬಹುದು ಯಾವಾಗ x ct ಋಣಾತ್ಮಕವಾಗಿರುತ್ತದೆ ಮತ್ತು xct ಆಗ x ಧನಾತ್ಮಕ ಎಂದು ನಮಗೆ ತಿಳಿದಿದೆ ನಿಮಗೆ uxt ಬೇಕಾದರೆ ಋಣಾತ್ಮಕ ಮೌಲ್ಯಗಳಲ್ಲಿ ನಿಮಗೆ ಪರಿಹಾರ c1 ಬೇಕು ಎಂದು ನೀವು ಸ್ಪಷ್ಟವಾಗಿ ನೋಡಬಹುದು ನಾವು ಏನು ಮಾಡುತ್ತೇವೆ ಎಂದರೆ ನಾವು ಇದನ್ನು ಅನ್ವಯಿಸುತ್ತೇವೆ ಈ ಕಾರ್ಯಕ್ಕಾಗಿ ಈ ಋಣಾತ್ಮಕ ಮೌಲ್ಯಗಳನ್ನು ನೀವು ಬಯಸಿದರೆ ಅದು ನಿಮಗೆ ಈ u0t0 ಗಡಿ ಸ್ಥಿತಿಯಿಂದ ಪಡೆಯಬಹುದು ಹಾಗಾಗಿ ನಾನು ಇದನ್ನು ಬಳಸಲು ಪ್ರಾರಂಭಿಸುತ್ತೇನೆ ಹಾಗಾಗಿ ಪರಿಹಾರಕ್ಕಾಗಿ ನಿಮಗೆ ಬೇಕಾದುದನ್ನು ಈ ಋಣಾತ್ಮಕ ಮೌಲ್ಯಗಳನ್ನು ಪಡೆಯಲು ನಾನು ಈ ಗಡಿ ಸ್ಥಿತಿಯನ್ನು ಬಳಸುತ್ತೇನೆ ನಾವು ಇದನ್ನು ಹೇಗೆ ಮಾಡುತ್ತೇವೆ ಎಂದು ನೋಡೋಣ u0t0 ಸಾಮಾನ್ಯ ಪರಿಹಾರ ಇದಾಗಿದೆ ಎಂದು ಇದು ಈಗ ಸೂಚಿಸುತ್ತದೆ ಇದರಿಂದ ನೀವು c1 ctc2ct0 ನೋಡಬಹುದು ಇದು c1 ct c2ct ಅನ್ನು ಸೂಚಿಸುತ್ತದೆ ಆದ್ದರಿಂದ ನೀವು ಮೂಲಭೂತವಾಗಿ ನಿಮ್ಮ ಪರಿಹಾರದಲ್ಲಿ u xt c1x ctಬಯಸುತ್ತೀರಿ ಹಾಗಾಗಿ ನಾವು ಕೇವಲ c1l c2 l ct ಬರೆಯುತ್ತೇವೆ l ನ ಸ್ಥಳದಲ್ಲಿ ನಿಮಗೆ ನಿಜವಾಗಿ ಬೇಕಾಗಿರುವುದು ಸಾಮಾನ್ಯ ಪರಿಹಾರ c1x ct ನೀವು l ನ ಸ್ಥಳದಲ್ಲಿ x ct ಅನ್ನು ಹಾಕಿದರೆ c1x ctc2 ಆಗುತ್ತದೆ ಇಲ್ಲಿಂದ ನಮಗೆ ಇದು ತಿಳಿದಿದೆ ಅದನ್ನು ನಾವು ಈಗ c1x ctc2ct x 12fct x 12cx0ct xgsds K2 ಆಗಿ ಬರೆಯಬಹುದು ಅದು ನನ್ನ c1x ct ಮತ್ತು ನಿಮ್ಮ c2xct ಯಾವುದು ಎಂದು ನಿಮಗೆ ತಿಳಿದಿದೆ ಅದುವೇ ನಿಮ್ಮ ಸಾಮಾನ್ಯ ಪರಿಹಾರದಲ್ಲಿ ಬೇಕಾಗಿರುವುದು c2xct12fxct12cx0xctgsdsK2 ಹಾಗಾಗಿ ಇದು ನನ್ನ uxt ux tc1x ctc2xct12fxct fct x12cct xxctgsds ಎಂಬುದನ್ನು ಸೂಚಿಸುತ್ತದೆ ನಾನು ಇದನ್ನು ಯಾವಾಗ ಬಳಸಿದೆ ಈ c10 ಸಮಯದಲ್ಲಿ ಮತ್ತು l0 ಗಾಗಿ ಸರಿ ಹಾಗಾಗಿ ನನ್ನ ಬಳಿ ಯಾವಾಗ x ct0 ಇರುತ್ತದೆ ಅದು 0xct ಈ ಸಂದರ್ಭದಲ್ಲಿ x ct ಋಣಾತ್ಮಕಣಾತ್ಮಕವಾಗಿದೆ ಅಂದರೆ ಈ ವಾದವು ಋಣಾತ್ಮಕವಾಗಿದೆ ನನ್ನ l ಋಣಾತ್ಮಕಣಾತ್ಮಕವಾಗಿದೆ ಆದ್ದರಿಂದ ನನ್ನ l ಋಣಾತ್ಮಕಣಾತ್ಮಕವಾಗಿದ್ದಾಗ ನಾನು c2 ಅನ್ನು ಬಳಸುತ್ತೇನೆ ಆದ್ದರಿಂದ ನೀವು ಏನನ್ನು ಬರೆದರೂ ನಾನು ಋಣಾತ್ಮಕ ಮೌಲ್ಯಗಳಿಗಾಗಿ ಆದೇಶಕ್ಕಾಗಿ c1ಕಾರ್ಯವನ್ನು ಬಳಸುತ್ತೇನೆ ಅದು 0xct ಮತ್ತು xct ಗೆ ಮಾತ್ರ ನೀವು ಯಾವುದರ ಬಗ್ಗೆಯೂ ಚಿಂತಿಸಬೇಕಾಗಿಲ್ಲ ಎರಡನ್ನೂ ಪಾಸಿಟಿವ್ ಆಗಿ ನೀವು ನೇರವಾಗಿ ಬರೆಯಬಹುದು ನಿಮಗೆ c1 c2 ಎರಡೂ ಪಾಸಿಟಿವ್ ಎಂದು ತಿಳಿದಿದೆ ಆದ್ದರಿಂದ ನೀವು ಇಲ್ಲಿಂದ ನೇರವಾಗಿ c1 c2 ಬದಲಿಸಿದಲ್ಲಿ 12fxct fx ct12cx ctxctgsds ಪಡೆಯಬಹುದು ಇದನ್ನೇ ನಾವು ಈ ಹಿಂದೆ ಪಡೆದದ್ದು ನಾವು ಹೊಸ ಸಾಮಾನ್ಯ ವಿಧಾನವಾಗಿ ಮಾತನಾಡುತ್ತಿರುವ ಈ ಆರಂಭಿಕ ಗಡಿ ಮೌಲ್ಯ ಸಮಸ್ಯೆಗೆ ಇದು ಪರಿಹಾರವಾಗಿದೆ ಅರೆ ಅನಂತ ಡೊಮೇನ್ 0 ರಿಂದ ಅನಂತಕ್ಕೆ ತರಂಗ ಸಮೀಕರಣವನ್ನು ಪರಿಹರಿಸಲು ಇದು ಸಾಮಾನ್ಯ ವಿಧಾನವಾಗಿದೆ ನೀವು ಇದನ್ನು ಹೊಂದಿದ್ದೀರಿ ಇದು ನಾವು ಸ್ಥಿರ ಅಂಚನ್ನು ಬಳಸುವ ಗಡಿ ಸ್ಥಿತಿಯಾಗಿದೆ ಸ್ಥಿರ ಅಂಚಿಗೆ ನಾವು ಇದನ್ನು ಕಂಡುಕೊಂಡಿದ್ದೇವೆ ಇಲ್ಲಿಯವರೆಗೆ ನೀವು ಇದು ಆಗಬೇಕೆಂದು ಬಯಸಿದರೆ ಇದು ನಿಮ್ಮಲ್ಲಿರುವುದು ನೀವು ಈ ರೀತಿ ಪಡೆದಿದ್ದೀರಿ ಆದರೆ ನೀವು u ಪರಿಹಾರ f ಆಗಲು ಬಯಸಿದರೆ ವಿಷಯವು ಎರಡು ಬಾರಿ ವಿಭಿನ್ನ ಕಾರ್ಯವನ್ನು ಹೊಂದಿರಬೇಕು ಮತ್ತು g ಒಮ್ಮೆ ವಿಭಿನ್ನ ಮತ್ತು ನಿರಂತರ ಕಾರ್ಯವಾಗಿರಬೇಕು x ಗೆ ಸಂಬಂಧಿಸಿದಂತೆ ನೀವು u ಅನ್ನು ಎರಡು ಬಾರಿ ಬೇರ್ಪಡಿಸಿದರೆ ಈ ಸಮಗ್ರತೆಯಿಂದಾಗಿ ನೀವು ಒಮ್ಮೆ ಮಾತ್ರ g ಅನ್ನು ಪ್ರತ್ಯೇಕಿಸಬೇಕು ನೀವು ಇದನ್ನು ಹೊಂದಿದ್ದೀರಿ ಇದು ತರಂಗ ಸಮೀಕರಣದ ಪರಿಹಾರವಾಗಬೇಕೆಂದು ನೀವು ಬಯಸಿದರೆ ಇದೊಂದೇ ಪರಿಹಾರ ಎಂದು ನಾವು ನೋಡಿದ್ದೇವೆ u ಸಮಸ್ಯೆಯ ಪರಿಹಾರವಾಗಿದೆ ನಂತರ f ಎರಡು ಬಾರಿ ನಿರಂತರವಾಗಿ ವ್ಯತ್ಯಾಸಗೊಳ್ಳಬೇಕು ಮತ್ತು d ನಿರಂತರವಾಗಿ ವಿಭಿನ್ನ ಕಾರ್ಯವಾಗಿದೆ ಅಂದರೆ f f f ಮತ್ತು g g ಇದು ನಿರಂತರವಾಗಿರಬೇಕು ಮತ್ತು ನಿರಂತರವಾಗಿ ಕಾರ್ಯನಿರ್ವಹಿಸಬೇಕು ಎಂಬುವುದೇ ಅದರ ಅರ್ಥ ಮತ್ತೊಮ್ಮೆ ಇವುಗಳು ಹಾಗೆಯೇ ಇರಬೇಕು ನೀವು ಈ ನಿರಂತರತೆಯನ್ನು ಬಳಸಿದರೆ ಅವು ನಿರಂತರವಾಗಿದ್ದರೆ ನೀವು uxt ಅನ್ನು xct ನಲ್ಲಿ ನಿರಂತರವಾಗಿ ಬಳಸುತ್ತೀರಿ ನೀವು ಇದನ್ನು ಬಳಸಿದರೆ ನೀವು f0 ಅನ್ನು ನೋಡುತ್ತೀರಿ ಹಾಗು ಇದನ್ನು ಪಡೆಯುತ್ತೀರಿ uxxtಅಥವಾ utxt ನಲ್ಲಿ ನಿರಂತರವಾಗಿದ್ದರೆ ನೀವು ನಿಜವಾಗಿಯೂ ಈ ಅಭಿವ್ಯಕ್ತಿಯನ್ನು ಬಳಸುತ್ತೀರಿ ವಿಭಿನ್ನವಾಗಿ ಮತ್ತು xct ನಲ್ಲಿ ಸಮನಾಗಿರುತ್ತೀರಿ ನೀವು g00ಅನ್ನು ನೋಡುತ್ತೀರಿ ನೀವು ಇವುಗಳನ್ನು ತೃಪ್ತಿಪಡಿಸಬೇಕು ಆರಂಭಿಕ ದತ್ತಾಂಶವನ್ನು ತೃಪ್ತಿಪಡಿಸಬೇಕಾಗಿದೆ ಬೆಸ ವಿಸ್ತರಣೆಯನ್ನು ತೆಗೆದುಕೊಳ್ಳುವ ಮೂಲಕ ನಾವು ಮೊದಲು ಪರಿಹರಿಸಿದ್ದು ನಿಖರವಾಗಿ ನೀವು f00 g00 ಎಂದು ನೋಡಿ ನೀವು ಬೆಸ ವಿಸ್ತರಣೆಯನ್ನು ವಿಸ್ತರಿಸಿದ ರೀತಿ ಮತ್ತು ನಿಮ್ಮ ಆರಂಭಿಕ ಡೇಟಾ ಎರಡು ಬಾರಿ ಭಿನ್ನವಾಗಿರಬೇಕು ಏಕೆಂದರೆ ಅದು ತರಂಗ ಸಮೀಕರಣವನ್ನು ಪೂರೈಸಬೇಕು ಅದು ಹೇಗೆ ಇದು ಹಿಮ್ಮುಖ ದಿಕ್ಕಿನಲ್ಲಿ ಸಾಗುವ ಹಾಗೆ ಆದರೆ ಅದೇ ವಿಧಾನದಿಂದಾಗಿ ಇದು ಹೆಚ್ಚು ಸಾಮಾನ್ಯವಾಗಿ ಕೆಲಸ ಮಾಡುತ್ತದೆ ನೀವು ಇತರ ಗಡಿ ಸ್ಥಿತಿಗೆ ಅರ್ಜಿ ಸಲ್ಲಿಸಿದರೆ ಅದು ಕೆಲಸ ಮಾಡುತ್ತದೆ ವಿಧಾನ ಇದು ನೀವು ತರಂಗ ಸಮೀಕರಣದ ಸಾಮಾನ್ಯ ಪರಿಹಾರದೊಂದಿಗೆ ಪ್ರಾರಂಭಿಸಿ ನೀವು ಈ ಆರಂಭಿಕ ಡೇಟಾವನ್ನು ತೆಗೆದುಕೊಳ್ಳಿ ನಿಮ್ಮಲ್ಲಿ ಈ ಎರಡು ಸಮೀಕರಣಗಳಿವೆ ಏಕೈಕ ವಿಷಯವೆಂದರೆ x0 ಆದಲ್ಲಿ x ct ಋಣಾತ್ಮಕವಾಗಿರಬಹುದು ಆದ್ದರಿಂದ ಆ ಮೌಲ್ಯಗಳಿಗೆ ಅಂದರೆ 0xct ಇದು ಋಣಾತ್ಮಕವಾಗಿರಬಹುದು ಗಡಿ ಸ್ಥಿತಿಯಿಂದ ನೀಡಲಾದ ಋಣಾತ್ಮಕ ಮೌಲ್ಯಗಳು ನಿಮಗೆ c ನೀಡುತ್ತವೆ l ಋಣಾತ್ಮಕವಾಗಿರುತ್ತದೆ ನೀವು c1 ನ ಋಣಾತ್ಮಕ ಮೌಲ್ಯಗಳನ್ನು ನೀಡುವ ಗಡಿ ಸ್ಥಿತಿಯನ್ನು ಅನ್ವಯಿಸುತ್ತೀರಿ ಹಾಗಾಗಿ ನಾನು ಅದನ್ನು ಬಳಸುತ್ತೇನೆ ಅಂತಿಮವಾಗಿ 0xct ಮತ್ತು xct ಆಗಿದ್ದಾಗ ನಿಮಗೆ ಯಾವುದೇ ಸಮಸ್ಯೆ ಇಲ್ಲ ಏಕೆಂದರೆ ಎರಡೂ ಧನಾತ್ಮಕವಾಗಿವೆ ಮತ್ತು ನೀವು ಈಗಾಗಲೇ ಹೊಂದಿದ್ದೀರಿ ನಿಮಗೆ ಗಡಿ ಸ್ಥಿತಿ ಅಗತ್ಯವಿಲ್ಲ ಆರಂಭಿಕ ಡೇಟಾವನ್ನು ಸರಳವಾಗಿ ಬಳಸಿ ಇದು ನಿಮಗೆ ಸಿಗುತ್ತದೆ ಮತ್ತು ನೀವು ಅದನ್ನು ಸೇರಿಸಿದರೆ ನಿಮಗೆ ಸಿಗುತ್ತದೆ ಅದು xct ಗೆ ಪರಿಹಾರವಾಗಿದೆ ಈಗ ನಾವು ಇದನ್ನು ಬಯಸಿದರೆ ಇದನ್ನು ಹೀಗೆ ನಿರ್ಮಿಸಬೇಕು ನಿಮ್ಮ ತರಂಗ ಸಮೀಕರಣಕ್ಕೆ ಇದು ಪರಿಹಾರವಾಗಬೇಕೆಂದು ನಾವು ಬಯಸಿದರೆ f ಎರಡು ಬಾರಿ ವಿಭಿನ್ನವಾಗಿರಬೇಕು ಮತ್ತು g ಒಂದು ಬಾರಿ ವಿಭಿನ್ನ ಕಾರ್ಯವಾಗಿರಬೇಕು ಮತ್ತು ಅದು ನಿರಂತರವಾಗಿರಬೇಕು xct ನಲ್ಲಿ u ನ ನಿರಂತರತೆಯನ್ನು ಬಳಸುವ ಮೂಲಕ f0 uxxt ಅಥವಾ utxt ನಿರಂತರವಾಗಿದ್ದರೆ xct ನಲ್ಲಿ ನಿಮಗೆ g00 ನೀಡುತ್ತದೆ ಆರಂಭಿಕ ಡೇಟಾವು ಬೆಸ ವಿಸ್ತರಣೆಯಂತೆಯೇ ಇರಬೇಕು ನೀವು ವಿಸ್ತರಣೆಯನ್ನು ಮಾಡಿದಾಗ ನೀವು f0 ಮತ್ತು g00 ಅನ್ನು ನೋಡುತ್ತೀರಿ ಮುಂದಿನ ವೀಡಿಯೊದಲ್ಲಿ ನಾವು ಏನು ಮಾಡುತ್ತೇವೆಂದರೆ ಅದೇ ತಂತ್ರವನ್ನು ಮಾಡಲು ಪ್ರಯತ್ನಿಸುತ್ತೇವೆ ಮುಕ್ತ ಅಂಚಿನಲ್ಲಿರುವ ಇತರ ಗಡಿ ಸ್ಥಿತಿಗೆ ಇದು ಹೆಚ್ಚು ಸಾಮಾನ್ಯ ವಿಧಾನವಾಗಿದೆ ಅಂದರೆ ux0t0 ನಾವು ಇದನ್ನು ಬಳಸಿದರೆ ನಾವು ಅದೇ ಕೆಲಸವನ್ನು ಅದೇ ತಂತ್ರವನ್ನು ಹೇಗೆ ಮಾಡಬಹುದು ಮುಂದಿನ ಅಂಚಿನಲ್ಲಿ ನಾವು ux0t0 ಮುಕ್ತ ಅಂಚಿನಲ್ಲಿ ನೋಡುತ್ತೇವೆ ಅರೆ ಅನಂತ ಡೊಮೇನ್ 0 ರಿಂದ ಅನಂತಕ್ಕೆ ತರಂಗ ಸಮೀಕರಣದ ಗಡಿ ಸ್ಥಿತಿಯಾಗಿ ನೀವು ಇದನ್ನು ಪರಿಗಣಿಸಿದಾಗ ನಾವು ಈಗ ನೋಡಿದ ಅದೇ ವಿಧಾನವನ್ನು ನಾವು ನಿಮಗೆ ನೀಡಲು ಪ್ರಯತ್ನಿಸುತ್ತೇವೆ ಇದು ಹೆಚ್ಚು ಸಾಮಾನ್ಯ ವಿಧಾನವಾಗಿದೆ ನಾವು ಏನು ಮಾಡುತ್ತೇವೆ ಎಂದರೆ ಮುಂದಿನ ವೀಡಿಯೊದಲ್ಲಿ ಈ ವಿಧಾನದಲ್ಲಿ ಈ ಪರಿಹಾರವನ್ನು ನೋಡಲು ನಾವು ಪ್ರಯತ್ನಿಸುತ್ತೇವೆ ತುಂಬ ಧನ್ಯವಾದಗಳು